ಆಪ್ಟಿಮಲ್ ಸಿಸ್ಟಮ್ ಕಾರ್ಯಾಚರಣೆ ಮುಂದುವರಿದ ಭಾಗ ಮತ್ತೊಮ್ಮೆ ಜನರೇಟರ್ ವಿದ್ಯುತ್ ಮಿತಿಗಳನ್ನು ತೆಗೆದುಕೊಂಡಾಗ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಬೇಕು ಇದರಿಂದ ಸಮಸ್ಯೆಯನ್ನು ಪರಿಹರಿಸುವಾಗ ನಿಮಗೆ ಸರಳವಾಗುತ್ತದೆ ಈಗ ICs ಬಗ್ಗೆ ತಿಳಿದಿದೆ ನಾವು ಸರಳ ರೇಖೆಯನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಇದು ಪ್ರಮಾಣ ವೆಚ್ಚದ ಗುಣಲಕ್ಷಣ ಆದ್ದರಿಂದ ಇದು IC1 ಆಗಿದ್ದು ಇದು ಕನಿಷ್ಠ ಮಿತಿ ಆಗ ನಿಜವಾಗಿ Pg1min ಆಗಿದ್ದು ಅದನ್ನು ನಾನು ಇಲ್ಲಿ ಬರೆದಿಲ್ಲ ಆದರೆ ಇದು Pg1min ಎಂದು ಅರ್ಥವಾಗುವಂತಹದ್ದಾಗಿದೆ ಅಂತೆಯೇ ಇದು ಮತ್ತೊಂದು IC ಆಗಿದ್ದರೆ ಅದು Pg2max ಆಗಿದ್ದರೆ ಇದು Pg2min ಆಗಿರುತ್ತದೆ ಮತ್ತು ಇದು IC3 ಯಿಂದ ಜನರಲ್ ಮೂರು ಎಂದಾದರೆ ಇಂಕ್ರಿಮೆಂಟಲ್ ಕೋಸ್ಟ್ ಮೂರಾಗಿದ್ದು ಅದರ ಮೇಲಿನ ಮಿತಿ Pg3max ಆಗಿರುತ್ತದೆ ಇಲ್ಲಿ ಅದರ ಕೆಳಗಿನ ಮಿತಿ Pg3min ಆಗಿರುತ್ತದೆ ಈಗ ಜನರೇಟರ್ಗಳು ನಿಜವಾಗಿ λ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಎಂದು ಹೇಳಬಹುದು ಇಲ್ಲಿ ಇದಕ್ಕೆ ಸ್ವಲ್ಪ ಮೌಲ್ಯವನ್ನು ನೀಡಲಾಗಿದೆ ಎಂದು ಭಾವಿಸೋಣ ಇಲ್ಲಿ ಇಂಕ್ರಿಮೆಂಟಲ್ ಕಾಸ್ಟ್ λ ದ ಬೆಲೆಯು λ1 ಆಗಿರುವುದು ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಾ ಜನರೇಟರ್ಗಳು λ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಎಂದು ಹೇಳಬಹುದು ಈಗ ಈ Pgi ಯನ್ನು ವಿದ್ಯುತ್ ಉತ್ಪಾದನೆಯ ith ಘಟಕ ಎಂದು ಕರೆಯಬಹುದು ಈಗ ಪ್ರಶ್ನೆಯೆಂದರೆ ಲೋಡ್ ಹೆಚ್ಚಿಸುತ್ತಿದ್ದ್ದಂತೆ ಜನರೇಟರ್ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಇದರರ್ಥ ಈ λ ಲೈನ್ λ ಸ್ಲೈಡ್ ಗೆ ಅನುಗುಣವಾಗಿಯೇ ಕಾರ್ಯನಿರ್ವಹಿಸುತ್ತವೆ ಇದನ್ನು ಮೇಲ್ಮುಖವಾಗಿ ಚಲಿಸಬೇಕು ಆದ್ದರಿಂದ ಅದು 2ನ ನಂತರದ ಕೆಲವು ಮೌಲ್ಯಕ್ಕೆ ಬಂದಾಗ ಅದು 2ಆಗಿದ್ದು ಅದು ಜನರೇಟರ್ 3ರ ಅಪ್ಪರ್ ಲಿಮಿಟ್ ನ್ನು ಸ್ಪರ್ಶಿಸುತ್ತದೆ ಅದು Pg3max ಆಗಿರುತ್ತದೆ ಆದ್ದರಿಂದ ಒಮ್ಮೆ ಅದು ಆ ಮಿತಿಯನ್ನು ಮುಟ್ಟಿದರೆ ಆ ಸಮಯದಲ್ಲಿ ನೀವು ಉತ್ಪಾದನೆ ವ್ಯವಸ್ಥೆ ಮಾಡಬಹುದು ಅದೇ Pg3Pg3max ಎಂದು ಹೇಳಬಹುದುಇದೇ ಗರಿಷ್ಠಮಿತಿಯಾದ ಕಾರಣ ಇದನ್ನು ಮತ್ತೆ ಹೆಚ್ಚಿಸಲು ಸಾಧ್ಯವಿಲ್ಲ ಉದಾಹರಣೆಯಾಗಿ ಮತ್ತೆ ಮೇಲ್ಮುಖವಾಗಿ ಚಲಿಸಿದರೆ ಲೋಡ್ ಮತ್ತಷ್ಟು ಹೆಚ್ಚಾಗಿದೆ ಎಂದು ಭಾವಿಸೋಣ ಲೋಡ್ ಮತ್ತಷ್ಟು ಹೆಚ್ಚಾಗಿದೆ ಇದನ್ನು 3 ಎಂದು ತೆಗೆದುಕೊಂಡಾಗ ಮತ್ತು ಆ ಸಮಯದಲ್ಲಿ ಈ ಎರಡು ಉತ್ಪಾದಿಸುವ ಘಟಕಗಳು ಒಂದು ಮತ್ತು ಎರಡು ಜನರೇಟರ್ಗಳು ಬದಲಾಗುತ್ತವೆ ಆದರೆ ಒಂದರ ಮೌಲ್ಯವನ್ನು ಸ್ಥಿರವಾಗಿರಿಸಲಾಗುವುದು ಏಕೆಂದರೆ ಅದು ಹೆಚ್ಚಿಸಲು ಸಾಧ್ಯವಿಲ್ಲ ಈಗ ಈ ಎರಡು ಘಟಕಗಳು ಸಮಾನ λ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ 3ಯು ಸಮಾನ ಆಧಾರದequal λ basis ಮೇಲೆ ಕಾರ್ಯನಿರ್ವಹಿಸುವುದು ಆದ್ದರಿಂದ ಮತ್ತೆ ಲೋಡ್ ಹೆಚ್ಚುತ್ತಿದೆ ಮತ್ತೆ ಕೊನೆಗೆ ಈ ಲೈನ್ನಲ್ಲಿ ಮೇಲ್ಮುಖವಾಗಿ ಚಲಿಸಿದರೆ ಆಗ Pg2max ಆಗಿರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಅದು4ಆಗುವುದು ಆದ್ದರಿಂದ ಈ ಹಂತದಲ್ಲಿ Pg2ಅನ್ನುPg2max ಮೌಲ್ಯಕೆ ಹೊಂದಿಸಬೇಕಾಗುತ್ತದೆ ಆದ್ದರಿಂದ ಲೋಡ್ ಅನ್ನು ಮತ್ತಷ್ಟು ಹೆಚ್ಚಿಸಿದರೆ ಅದು ಈ ಗರಿಷ್ಠ ಮೌಲ್ಯವನ್ನು ತಲುಪುವವರೆಗೆ ಮಾತ್ರ ತೆಗೆದುಕೊಳ್ಳುತ್ತದೆ ಇದರರ್ಥ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇವುಗಳು ಕೆಳಗಿನ ಮಿತಿಯಲ್ಲಿ ಇದ್ದು ಅವು ಸಮಾನ ದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಈಗ ಲೋಡ್ ಹೆಚ್ಚಾಗುತ್ತಿದ್ದರೆ ಜನರೇಟರ್ ಹೆಚ್ಚಾಗಬೇಕು ಆದ್ದರಿಂದ ಮೇಲ್ಮುಖ ಚಲನೆಯಲ್ಲಿರಿಸಬೇಕಾಗುತ್ತದೆ ಆದ್ದರಿಂದ ಇದು ಮೊದಲನೆಯ i e ಯೂನಿಟ್ 3 ಗರಿಷ್ಠ ಮಿತಿಯನ್ನು ತಲುಪಿದಾಗ ಹಾಗೂ ಅದನ್ನು ಮೀರಿ ಇನ್ನೂ ಹೆಚ್ಚಾದರೆ ಲೋಡ್ ಮತ್ತಷ್ಟು ಹೆಚ್ಚಾದರೆ ಆ ಸಮಯದಲ್ಲಿ ಈ ಎರಡು ಘಟಕಗಳು ಸಮಾನ ಆಧಾರದequal λ basis ಮೇಲೆ ಕಾರ್ಯನಿರ್ವಹಿಸುತ್ತವೆ ಆದರೆ ಈ ಒಂದು ಮೌಲ್ಯ Pg3 ಯನ್ನು Pg3max ಮೌಲ್ಯಕ್ಕೆ ಸಮಾನವಾಗಿ ಇಡಬೇಕು ನಂತರ ಇನ್ನೂ ಲೋಡ್ ಹೆಚ್ಚುತ್ತಲೇ ಇದ್ದರೆ ಅದು 4ಅನ್ನು ಸ್ಪರ್ಶಿಸುತ್ತದೆ ಅದು Pg2max ಈ ರೀತಿಯಾಗುವುದು ಅದನ್ನು Pg2Pg2max ಎಂದೂ ಹೇಳಬಹುದು ಅದರ ನಂತರ ಲೋಡ್ ಮತ್ತಷ್ಟು ಹೆಚ್ಚಾದರೆ ಈ ಘಟಕವು 1 ಅದರ Pg1Pg1max ಮೌಲ್ಯಕ್ಕೆ ತಲುಪುವವರೆಗೂ ಮಾತ್ರ ಅದನ್ನು ನೋಡಿಕೊಳ್ಳಬೇಕು ಇದರರ್ಥ ಸಾಮಾನ್ಯವಾಗಿ ನಷ್ಟವನ್ನು ನಿರ್ಲಕ್ಷಿಸಲಾಗಿದೆ ಎಂದುಕೊಂಡರೆ ಅದು ತೆಗೆದುಕೊಳ್ಳಬಹುದಾದ ಗರಿಷ್ಠ ಲೋಡ್ ಅಂದರೆ Pg1maxPg2maxPg3max ಆಗಿದ್ದು ಇದು ಒಟ್ಟು ಗರಿಷ್ಠ ಉತ್ಪತ್ತಿಯು ಒಟ್ಟು ಲೋಡ್ಗೆ ಸಮನಾಗಿರುತ್ತದೆ ಅದಕ್ಕಿಂತ ಹೆಚ್ಚಿನ ಮೌಲ್ಯವಾಗಿರುವದಿಲ್ಲ ನಷ್ಟವನ್ನು ನಿರ್ಲಕ್ಷಿಸಲಾಗಿದೆ ನೆನಪಿಡಿ ನಷ್ಟವನ್ನು ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಈ ಭಾಗವು ಈಗ ನಿಮಗೆ ಅರ್ಥವಾಗುವಂತಹದ್ದಾಗಿದೆ ಇದು ಚಿತ್ರ 5 ರ ವಿವರಣೆ ಆಗಿದೆ ನಾನು ಏನು ಹೇಳಿದರೂ ಈ ಎಲ್ಲ ವಿಷಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಆದ್ದರಿಂದ ನಾನು ಇದನ್ನು ಪುನರಾವರ್ತಿಸುತ್ತಿಲ್ಲ ಆದ್ದರಿಂದ ನಾನು ಹೇಳಿದ್ದನ್ನು ನೀವು ಅರ್ಥಮಾಡಿಕೊಂಡಿರಬಹುದು ಆದ್ದರಿಂದ ನೀವು ಈ ವಿಷಯವನ್ನು ಮತ್ತೊಮ್ಮೆ ಓದಬಹುದು ಆದರೆ ನಾನು ಎಲ್ಲವನ್ನೂ ವಿವರಿಸಿದ್ದೇನೆ ಆದ್ದರಿಂದ ಮುಂದಿನದು ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಉದಾಹರಣೆ 2 ಮತ್ತು ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಆದ್ದರಿಂದ ಎರಡು ಉತ್ಪಾದನಾ ಘಟಕಗಳನ್ನು ಪರಿಗಣಿಸಿ ವಿದ್ಯುತ್ ಸ್ಥಾವರಕ್ಕೆ ಪ್ರತಿ ಗಂಟೆಗೆ ಮೆಗಾವ್ಯಾಟ್ ಹೆಚ್ಚುತ್ತಿರುವ ಇಂಧನ ವೆಚ್ಚ ರೂಪಾಯಿಗಳು ಈ ರೀತಿ ಇವೆ dC1dPg10 18 Pg141 ಮತ್ತು dC2dPg20 36Pg232 ಎಂದು ಭಾವಿಸೋಣ ಆದ್ದರಿಂದ ಇರುವ ಈ ಎರಡು ಘಟಕಗಳಿಗೆ ಜನರೇಟರ್ ಮಿತಿಗಳನ್ನು ನೀಡಲಾಗಿದೆ 32 MW≤Pg1≤180 MW ಮತ್ತು 22 MW≤Pg2≤130 MW ಅಂದರೆ ಕನಿಷ್ಠ ಲೋಡ್ 322254 MW ಆಗಿರುತ್ತದೆ ಇಲ್ಲಿ Pg1Pg2 ಒಟ್ಟು ಕನಿಷ್ಠ ಉತ್ಪಾದನೆ 3222ಆಗಿದ್ದು ಎರಡೂ ಒಟ್ಟಿಗೆ ಕಾರ್ಯನಿರ್ವಹಿಸಿದರೆ ನಂತರದ ಗರಿಷ್ಠ ಮಿತಿ 180 ಮತ್ತು 130 ಆಗಿದೆ ಆದ್ದರಿಂದ ಗರಿಷ್ಠ 180 130ಅಂದರೆ 310 MW ಆದ್ದರಿಂದ ಈ ಜನರೇಟರ್ 310 MW ಲೋಡ್ ಅನ್ನು ಪೂರೈಸಬಲ್ಲದು ಮತ್ತು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡಬಹುದು ಈಗ 54 MW ನಿಂದ 310 MWಗೆ ಲೋಡ್ನ ವ್ಯತ್ಯಾಸಕ್ಕಾಗಿ Pg1 Pg2 ಮತ್ತು ಮೌಲ್ಯಗಳನ್ನು ನಿರ್ಧರಿಸಬೇಕು ಎರಡೂ ಉತ್ಪಾದನಾ ಘಟಕಗಳುಎಲ್ಲಾ ಸಮಯದಲ್ಲೂ ಕಾರ್ಯನಿರ್ವಹಿಸುತ್ತವೆ ಎಂದು ಊಹಿಸುವುದು ಆದ್ದರಿಂದ 54 MW ನಿಂದ 310 MWಗೆ 322254 MWವರೆಗೆ ಬದಲಾಗುವ ವಿಭಿನ್ನ ಲೋಡಗಳಿಗೆ ನೀವು Pg1 Pg2ಮತ್ತು ದ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಕನಿಷ್ಠ ಲೋಡ್ ತೆಗೆದುಕೊಳ್ಳಲಾಗಿದೆ ನಾನು54 MWಗೆ ನೀಡಿದ ಡೇಟಾವನ್ನು ನೀಡಿದ್ದೇನೆ ಈಗ ಇದನ್ನು ಹೇಗೆ ಮಾಡುವುದು ಎಂದು ತಿಳಿಯುವುದಾದರೆ Pg1min32 MW ಎಂದು ನೀಡಲಾಗಿದೆ Pg1max180 MW ಆದ್ದರಿಂದ 1dC1dPg10 18 Pg141 ಇಲ್ಲಿ 1 2ನ್ನು ವಾಸ್ತವವಾಗಿ ನೀಡಲಾಗಿದೆ ಇಲ್ಲಿ 12ಎಂದು ಎರಡು ಡೇಟಾವನ್ನು ನೀಡಲಾಗಿದೆ ಹಾಗಾಗಿ 1dC1dPg10 18 Pg141 Pg1 Pg1min32 MW ಅಂದರೆ 1 1min0 18 Pg1min41 ಮತ್ತು Pg1min32 MW ಅನ್ನು ಆದೇಶಿಸಿದಾಗ 1 1min46 76 RsMWhr ದೊರಕುವುದು ಈಗ ಯುನಿಟ್ 1 ಅದರ ಗರಿಷ್ಠ ಮೌಲ್ಯವು Pg1 Pg1max180 MW ಆದ್ದರಿಂದ 1 1max0 18 Pg1max41 ಹಾಗಾಗಿ ಇಲ್ಲಿ Pg1max180 MW ಮೌಲ್ಯ ಹಾಕಿದಾಗ ನಿಮಗೆ 1 1max73 40 RsMWhr ಲಭಿಸುವುದು ಅಂದರೆ 1min46 76 RsMWhr ಮತ್ತು 1max73 40 RsMWhr ಈ ಮಿತಿಯಲ್ಲಿ ವ್ಯತ್ಯಾಸವಾಗುತ್ತದೆ ಅಂತೆಯೇ ಯುನಿಟ್ 2ನಲ್ಲಿ Pg2min22 MW ಮತ್ತು Pg2max130 MW ಆಗಿರುವುದು ಆದ್ದರಿಂದ 2dC2dPg20 36 Pg232 ಈಗ ಮೊದಲು1 1min0 36 Pg2min32 ಇದನ್ನು ಹಾಕಬೇಕು ಇಲ್ಲಿ 22 ಅನ್ನು ಹಾಕಿದಾಗ ನಿಮಗೆ 2 2min0 92 RsMWhr ಸಿಗುತ್ತದೆ ಇದು 2min ಆಗಿದ್ದು ಅಂತೆಯೇ ಈ ಅಭಿವ್ಯಕ್ತಿಯಲ್ಲಿ Pg2Pg2max130 MWನ್ನು ಇಲ್ಲಿ ಹಾಕಬೇಕು ಆದ್ದರಿಂದ ನೀವು ಹಾಗೆ ಮಾಡಿದರೆ 22max0 36 Pg2max320 8 RsMWhr ದೊರಕುವುದು ಆದ್ದರಿಂದ ಇದರರ್ಥ ಕೆಳಗಿನ IC1ಹಂತದಲ್ಲಿ ನೋಡಿದಾಗ ನಾವು IC1 IC2 ಎರಡು ಕರ್ವ್ ಗಳನ್ನು ಎಳೆದಿದ್ದೇವೆ ಇದುIC1 ಗಾಗಿ ಮತ್ತು ಇದು IC2ಗಾಗಿ ಆದ್ದರಿಂದ IC2ವಾಸ್ತವವಾಗಿ Pg2min22 MW ಆಗಿದೆ ಮತ್ತು ಇಲ್ಲಿ ಅದು 39 92 ಸುಮಾರು 40 ಆಗಿದೆ ಆದ್ದರಿಂದ ಇದು ಇಲ್ಲಿಂದ ಪ್ರಾರಂಭವಾಗಿ ಮತ್ತು ಅದರ ಗರಿಷ್ಠ ಮೌಲ್ಯ IC2max ಆಗಿದ್ದು ಅದು 130 MW ಎಂದು ಹೇಳಬಹುದು ಮತ್ತು ಗರಿಷ್ಠ ಮೌಲ್ಯ IC2ಆಗಿದ್ದು ಅದರ ಮೌಲ್ಯ 78 8 ಎನ್ನಬಹುದು ಇದು ಸುಮಾರಾಗಿ 80ರ ಹತ್ತಿರದ ಮೌಲ್ಯವಾಗಿದೆ ಅದೇ ರೀತಿ Pg1min32 MWಗೆ ಆದ್ದರಿಂದ ಇದು 30ರ ಸಮೀಪದಲ್ಲಿದೆ ಅದು 32 MW Aಮತ್ತು ಅದರ ಕನಿಷ್ಠ ಮೌಲ್ಯ 46 ಆದ್ದರಿಂದ ಇಲ್ಲಿ ಇದು ಇಲ್ಲಿಂದ ಪ್ರಾರಂಭವಾಗುತ್ತಿದೆ ಮತ್ತು ಅದರ ಗರಿಷ್ಠ Pg1max Pg1max 180 MW ಇದು ಇದಕ್ಕೆ ಹೋಗುತ್ತಿದೆ ಮತ್ತು ಅದರ ಗ್ರಾಫ್ ಪ್ರಕಾರ ಇದು 73 4ಆಗಿದೆ ಈ ಮೌಲ್ಯವು ಈ ಹಂತವು 73 4 ಎಂದು ಹೇಳಲಾಗುತ್ತದೆ ಈ ರೀತಿಯಲ್ಲಿ IC1 IC2 ಅನ್ನು ಯೋಜಿಸಲಾಗಿದೆ ಮತ್ತು Pg1min ಅನ್ನು ತೋರಿಸಲಾಗಿದೆ Pg2min ಅನ್ನು ಸಹ ತೋರಿಸಲಾಗಿದೆ Pg1max ಇಲ್ಲಿದೆ Pg2max ಇಲ್ಲಿದೆ ಮತ್ತು ಮೌಲ್ಯವನ್ನು ಕನಿಷ್ಟ ಮತ್ತು ಗರಿಷ್ಠ ಮೌಲ್ಯಗಳನ್ನು ಲೆಕ್ಕಹಾಕಲಾಗಿದೆ ಅದರ ಪ್ರಕಾರ ವಾಸ್ತವವಾಗಿ ಈ ಎರಡು IC ಕರ್ವಗಳನ್ನು ಸರಳ ರೇಖೆಯಂತೆ ಎಳೆಯಲಾಗಿದೆ ಆದ್ದರಿಂದ ಈ ಭಾಗವು ಟೋಟಲ್ ಔಟ್ ಆಗಿದೆ ಈ ಭಾಗವು ಔಟ್ಪುಟ್ ಪವರ್ ಮೆಗಾವ್ಯಾಟ್ ಆಗಿದೆ ಮತ್ತು ಇದು ಹೆಚ್ಚುತ್ತಿರುವ ವೆಚ್ಚದ ಕರ್ವ್ಗಳಾಗಿವೆ ಆದ್ದರಿಂದ ಇದು ನಿಮ್ಮ Pg2Pg2min22 MW ಎಂದು ನಾನು ಪುನರಾವರ್ತಿಸುತ್ತೇನೆ ಇದಕ್ಕೆ ಅನುಗುಣವಾದ ಮೌಲ್ಯವು ನಮಗೆ 39 92 ದೊರೆಯುತ್ತದೆ ಮತ್ತು Pg2Pg2max130 MW ಮೌಲ್ಯ ದೊರೆಯುತ್ತದೆ λ78 ಆದ್ದರಿಂದ ಅದರ ಪ್ರಕಾರ ಇದು ಸರಳ ರೇಖೆಯ ಸೇರ್ಪಡೆ ಆದ್ದರಿಂದ ಸ್ವಯಂಚಾಲಿತವಾಗಿ ನೀವು ಈ ಎರಡು ಪಾಯಿಂಟಗಳನ್ನು ಜೋಡಿಸಬಹುದು ಆದ್ದರಿಂದ ಇಲ್ಲಿ Pg222 MW ಆಗಿದ್ದರೆ λ39 ಅದು 130 ಆಗಿದ್ದರೆ λ78 8 ಇದು ಇನ್ನೊಂದು ಬಿಂದು ಆದ್ದರಿಂದ ಅದೇ ರೀತಿ ನೀವು ಇದನ್ನು IC1 ಗಾಗಿ ಮಾಡಬಹುದು Pg132ನಿಮಗೆ ತಿಳಿದಿರುವಾಗ λ46 76 ಆಗಿದೆ ಮತ್ತು ಅದು 180 ಆಗಿದ್ದಾಗ ಅದು λ73 4 ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇವೆರಡನ್ನು ಸೇರಿಸಬಹುದು ಆದ್ದರಿಂದ ನೀವು ಈ ಸಾಲುಗಳನ್ನು ಪಡೆಯುತ್ತೀರಿ IC1 ಮತ್ತುIC2 ವಿಶಿಷ್ಟ ಲಕ್ಷಣ ಹೊಂದಿದೆ ಇದು ಮೊದಲನೆಯದು ಆದ್ದರಿಂದ ಇದನ್ನು ನೀವು ಮಾಡಬೇಕು ಒಮ್ಮೆ ನೀವು ಮಾಡಿದ ನಂತರ ನಾವು ಅದನ್ನು ಹೇಗೆ ಮಾಡುತ್ತೇವೆ ಎಂದು ಈಗ ನೋಡಿ ಆದ್ದರಿಂದ Pg1ಗೆ 32 MW ಮತ್ತು Pg2ಗೆ 22 MW ಎಂದು ನಿಗದಿಪಡಿಸಲಾಗಿದೆ ಒಟ್ಟು ಲೋಡ್ 322254 MW ಇದಾಗಿದ್ದು ಅದಕ್ಕೆ 54 310 MW ಕೊಟ್ಟಾಗ ಲೋಡ್ ಬದಲಾಗುತ್ತದೆ ಈಗ 1min46 76ಮತ್ತು 2min39 92 ಅಂದರೆ 2min1min ಆಗಿರುವುದು ಪ್ಲಾಂಟ್ ಲೋಡ್ 54 MWಕ್ಕಿಂತ ಹೆಚ್ಚಾದಂತೆ ಎರಡೂ ಘಟಕಗಳು λ46 76 ನ್ನು ಹೊಂದುವವರೆಗೆ ಲೋಡ್ ಹೆಚ್ಚಳವನ್ನು ಜನರೇಟರ್ 2 ತೆಗೆದುಕೊಳ್ಳುತ್ತದೆ ಅಂದರೆ ಇದು IC2 ಮತ್ತು ಇದು IC1ಹಾಗೂ ಕಡಿಮೆ ಮೌಲ್ಯವು 39 92 ಆಗಿರುವುದು ನೀವು ದ ಮೌಲ್ಯವನ್ನು ಮೇಲಕ್ಕೆ ಹೆಚ್ಚಿಸಿದಂತೆ ಅದು 46 76 ರವರೆಗೆ ಬಂದರೆ ಏನಾಗುತ್ತದೆ ಎಂದರೆ ಪ್ಲಾಂಟ್ ಲೋಡ್ 54 MW ಗಿಂತಲೂ ಹೆಚ್ಚಾದರೆ ಅದನ್ನು ಒಟ್ಟು54 MWಲೋಡ್ ಹೆಚ್ಚಳವನ್ನು ಜನರೇಟರ್ 2 ತೆಗೆದುಕೊಳ್ಳುತ್ತದೆ ಅಂದರೆ ಎರಡೂ λ46 76 ಕ್ಕೆ ಸಮನಾಗಿರುವವರೆಗೆ ಇದನ್ನು ಜನರೇಟರ್ 2 ತೆಗೆದುಕೊಳ್ಳುತ್ತದೆ ಆದ್ದರಿಂದ ಅದು ಇಲ್ಲಿಗೆ ಬರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಈ IC2 ಈ IC239 92 ಎಂದು ಕರೆಯುತ್ತೀರಿ ಆದ್ದರಿಂದ ಆ ಸಮಯದಲ್ಲಿ ನೀವು ಇಲ್ಲಿಗೆ ಬರುವವರೆಗೂ ನೀವು ಹೆಚ್ಚಿಸಿದರೆ ಆದ್ದರಿಂದ ನೀವು ಆ ಲೋಡ್ ಏರಿಕೆಯನ್ನು ಜನರೇಟರ್ 2 ತೆಗೆದುಕೊಳ್ಳುತ್ತದೆ ಮತ್ತು ಎರಡೂ 46 76 ಆಗಿರುವವರಿಗೆ ಇದು λ246 76 ಅಂದರೆ ನಿಮ್ಮ 0 36 Pg23246 ಆದ್ದರಿಂದ λ46 76 Pg241 MW ಅಂದರೆ λ146 76 ಇದ್ದಾಗ PL324173 MW ಅಂದರೆ 39 76ಕ್ಕೆ ಇದ್ದಾಗ λ0 36 Pg232 ಏಕೆಂದರೆ ಅದು ಇಲ್ಲಿಗೆ ಬರುವವರೆಗೆ ಈ 2 ರವರೆಗೆ ನೀವು ಇದನ್ನು ಹೆಚ್ಚಿಸಿದರೆ ಇದರ ಅರ್ಥವೇನೆಂದರೆ ಈ Pg2 46 7 ಆಗುವವರೆಗೆ ಈ ಜನರೇಟರ್ 2 ಈ ಲೋಡ್ ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಅದು ಸಮಾನ ಆಧಾರವಾಗಿದೆ ಆದ್ದರಿಂದ ನೀವು ಅದನ್ನು ಮೇಲಕ್ಕೆ ಸರಿಸಿದರೆ ಮತ್ತು 46 76 ಕ್ಕೆ ಬರುವವರೆಗೆ ಈ IC2 ಮಾತ್ರ ಈ ಶಕ್ತಿಯನ್ನು ಉತ್ಪಾದಿಸಬೇಕಾಗುತ್ತದೆ ಏಕೆಂದರೆ ಇದನ್ನು ಆ ಸಮಯದಲ್ಲಿ32 MW ಎಂದು ನಿಗದಿಪಡಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 39 76 ಈ ರೀತಿ ಆಗುವುದರಿಂದ 0 36 Pg232 ಆದ್ದರಿಂದ ಇದರರ್ಥPg2 Pg1min ಎಂದರೆ ಒಟ್ಟು ಲೋಡ್ ಅಂದರೆ Pg2PL 32 ಎಂದು ನೀವು ಹೇಳಬಹುದು ಅಂದರೆ ಈ Pg1min32 ಆದ್ದರಿಂದ Pg2PL 32 ಆಗುವುದು ಹಾಗಾಗಿ Pg2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 48 ಸಿಗುತ್ತದೆ ಇದು ಸಮೀಕರಣ 3 ಆಗಿದೆ ಆದ್ದರಿಂದ ಈ ಸಮೀಕರಣ 3 54≤PL≤73 ಗೆ ಮಾನ್ಯವಾಗಿರುತ್ತದೆ ಇದರರ್ಥ ಇದು ಕನಿಷ್ಟ ಲೋಡ್ ಮತ್ತು ಇದು ನಿಮ್ಮ 73 ಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಅಂದರೆ ಇದರರ್ಥ ಒಟ್ಟು ಲೋಡ್ 73 ಆಗಿದೆ ಆದ್ದರಿಂದ ನಾವು ಮಾಡುತ್ತಿರುವುದು Pg2 Pg1min ಎಂದರೆ ಒಟ್ಟು ಲೋಡ್PL ಆಗಿದೆ ಅಂದರೆ Pg2PL 32 ಅಂದರೆ ನಿಮ್ಮ ಈ Pg2 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಹಾಗೆ ಮಾಡಿದರೆ ನೀವು 46 76 ನೀವು ಪಡೆಯುತ್ತೀರಿ ಆದ್ದರಿಂದ ಮಿತಿಯನ್ನು ಹೊಂದಿರುವವರೆಗೆ ಈ ಉದಾಹರಣೆಯು ಕಡಿಮೆ ಮಿತಿಯಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದು ನಿಮ್ಮ IC1 ಇದು ನಿಮ್ಮ IC2 ಹೊರತು ಅದು ಈ ಹಂತಕ್ಕೆ ಬರುವವರೆಗೆ ಮತ್ತು ಅದು ಈ ಹಂತಕ್ಕೆ ಬರುವವರೆಗೆ ಇಲ್ಲದಿದ್ದರೆ ನೀವು ಈ IC2ಅನ್ನು IC1ಗೆ ಕರೆಯಬೇಕು IC1 ಮತ್ತು IC2 ಸಮಾನ ಹೊಂದುವವರಿಗೆ ಲೋಡ್ ಹೆಚ್ಚಳವನ್ನು IC2 ನೋಡಿಕೊಳ್ಳಬೇಕು ಆದ್ದರಿಂದ 46 76 ವರೆಗೆ ಏಕೆಂದರೆ ಇಲ್ಲಿ ನೀವು IC1 ಗಾಗಿ IC ಎಂದು ಕರೆಯುವ ನಿಮ್ಮ 32 MW ಕನಿಷ್ಠ ಎಂದು ನಿಗದಿಪಡಿಸಲಾಗಿದೆ ಮುಂದೆ ಲೋಡ್ ಅನ್ನು73 ಮೀರಿ ಹೆಚ್ಚಿಸಿದಾಗ ಏನಾಗುತ್ತದೆ ಈಗ ಆದ್ದರಿಂದ Pg1 ಅನ್ನು 32 MW ಎಂದು ನಿಗದಿಪಡಿಸಲಾಗಿದೆ ಮತ್ತು Pg2 ಅನ್ನು ನಿಗದಿಪಡಿಸಲಾಗಿದೆ ಮುಂದಿನದು 46 76 ಇದ್ದಾಗ ಮತ್ತು ಈ ಮಿತಿಯನ್ನು ಮೀರಿದಾಗ ಲೋಡ್ ಹಂಚಿಕೆ ನಡೆಸಲಾಗುತ್ತದೆ ಇದನ್ನು ಸಮಾನ ಆಧಾರದ ಮೇಲೆ ನಡೆಸಲಾಗುತ್ತದೆ ಮತ್ತು ಜನರೇಟರ್ ಮೇಲಿನ ಮಿತಿ 180 MW ತಲುಪುವವರೆಗೆ ನಡೆಸಲಾಗುತ್ತದೆ ಇದರ ಅರ್ಥವೇನೆಂದರೆ ಈ IC1180 MW ಬರುವವರೆಗೆ ನೀವು ಅದನ್ನು ಹೆಚ್ಚಿಸುವವರೆಗೆ ಅದು 46 ರಷ್ಟಿದೆ ಮತ್ತು ಆ ಸಮಯದಲ್ಲಿ ಈ ಒಂದು ಮೌಲ್ಯವು ನಿಮ್ಮ ಗರಿಷ್ಠ ಮೌಲ್ಯ1 73 4 ಏಕೆಂದರೆ ನೀವು ಈ ಸಾಲಿನಲ್ಲಿ ಈ ಸಾಲಿನಲ್ಲಿ ನೀವು ಮೇಲಕ್ಕೆ ಚಲಿಸುತ್ತಿದ್ದೀರಿ ಏಕೆಂದರೆ ನೀವು ಹೆಚ್ಚಿಸಿದರೆ ಅದು ಮೇಲಕ್ಕೆ ಚಲಿಸುತ್ತದೆ ಮತ್ತು ಅದು ಯಾವಾಗ 73 4 ಆಗಿರುತ್ತದೆ ಇದು ನಾವು ಈ ಗರಿಷ್ಠ 180 MW ಆದ್ದರಿಂದ ಇದರರ್ಥ ಅಂದರೆ ಮತ್ತು ನಾವು ಸರಿಯಾಗಿ ನೋಡಿದ ಸಮಾನ ಆಧಾರದ ಮೇಲೆ ನೀವು ನಿರ್ವಹಿಸಬೇಕು ಆದ್ದರಿಂದ ಜನರೇಟರ್ ಒಂದು ಅದರ ಗರಿಷ್ಠ 180 MW ತಲುಪುತ್ತದೆ ಆ ಸಮಯದಲ್ಲಿ 180 MW ಆಗಿರುವPg1 Pg1max ಇರಬಹುದು1max73 4 ಆದ್ದರಿಂದ46 76 ಮತ್ತು73 4 ರ ನಡುವೆ0 18 Pg1 41 ವೆಚ್ಚದ ಗುಣಲಕ್ಷಣವನ್ನು ನೀಡಲಾಗಿದೆ ಎರಡನೆಯದು 0 36 Pg232 ಗಾಗಿರುತ್ತದೆ ಏಕೆಂದರೆ ನಿಮ್ಮ 46 76 ಮತ್ತು 73 4 ಮಿತಿಯ ನಡುವೆ ಅವು ಸಮಾನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅದಕ್ಕಾಗಿಯೇ ಇಲ್ಲಿ ಸಹ ಇದಕ್ಕೆ ಸಮನಾಗಿರುತ್ತದೆ ಇಲ್ಲಿ ಸಹ ಇದಕ್ಕೆ ಸಮನಾಗಿರುತ್ತದೆ ಇದು ನಾನು ಸಮೀಕರಣ 4 ಸಮೀಕರಣ 5 ಅನ್ನು ಉಲ್ಲೇಖಿಸುತ್ತಿದ್ದೇನೆ ಈಗ ನೀವು ಏನು ಮಾಡುತ್ತೀರಿ ಈ ಸಮೀಕರಣವನ್ನು ನೀವು ಎರಡರಿಂದ ಗುಣಿಸಿದಾಗ ಜೊತೆಗೆ ಆ ಸಮೀಕರಣ 5 ಆದ್ದರಿಂದ ನಿಮಗೆ2λ 3 λ0 36 Pg1820 36Pg232 ಅದು ನಾವು ಮಾಡುತ್ತಿರುವ ಸಮೀಕರಣ 6 ಆಗಿದೆ ಆದರೆ Pg1Pg2 ಒಟ್ಟು ಲೋಡ್ ಇದ್ದರೆ PL ನಷ್ಟವನ್ನು ಇಲ್ಲಿ ನಿರ್ಲಕ್ಷಿಸಲಾಗುತ್ತದೆ ನಂತರ ನಾವು ನಷ್ಟವನ್ನು ನೋಡುತ್ತೇವೆ ಆದ್ದರಿಂದ Pg1Pg2PL ಆದ್ದರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಏನನ್ನು ಪಡೆದಿದ್ದೀರೋ ಅದನ್ನು 3 ರಿಂದ ಭಾಗಿಸಿ ಏಕೆಂದರೆ ಈ ಭಾಗವು 3 ಆಗಿದೆ ಆದ್ದರಿಂದ ಆದೇಶಿಸಿ ಮತ್ತು 3 ರಿಂದ ಭಾಗಿಸಿ ಆದ್ದರಿಂದ 0 12 PL38 ಪಡೆಯಬಹುದು ಇದು ಸಮೀಕರಣ 8 ಈಗ 73 4 ಏಕೆಂದರೆ ಇದು ಕೊನೆಯ ಮೌಲ್ಯ 73 4 ಇದು ಕೊನೆಯದಾಗಿದೆ ಏಕೆಂದರೆ IC ಯುನಿಟ್ ಒಂದಕ್ಕೆ ಗರಿಷ್ಠ ಮೌಲ್ಯ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು PL295 MW ಪಡೆಯುತ್ತೀರಿ ಆದ್ದರಿಂದ PL295 MW ಆಗಿದ್ದರೆ ಲೋಡ್ ಶ್ರೇಣಿ 73 ಮತ್ತು 295 ರ ನಡುವೆ ಇರುತ್ತದೆ ಏಕೆಂದರೆ ಈ ಹಿಂದೆ ನಾವು ನೋಡಿದ ಈ ಶ್ರೇಣಿ 54 ಮತ್ತು 73 ಆಗಿತ್ತು ಆದರೆ Pg1ಗೆ ಇದು 180 MW ಗರಿಷ್ಠ ಮೌಲ್ಯ ಎಂದು ನಾನು ಇಲ್ಲಿ ಹೇಳುತ್ತೇನೆ ಅಂದರೆ Pg2 115 MW ಆಗಿದೆ ಇದುವರೆಗೂ ಇದು 73 ಆದ್ದರಿಂದ ಇದು ಗರಿಷ್ಠ 180 ಮತ್ತು PL ಗರಿಷ್ಠ ಈ ವ್ಯಾಪ್ತಿಯಲ್ಲಿ ಹೋಗಿದೆ ಈ ಮೌಲ್ಯಗಳನ್ನು ನೀವು46 76 ಮತ್ತು 73 4 ರ ನಡುವೆ ಕರೆಯುತ್ತೀರಿ ಅದು ನಿಮ್ಮ ಹೊರೆ 195 ಆದರೆ ಇದು 180 MWಮಿತಿಯನ್ನು ಮುಟ್ಟಿದೆ ಆದ್ದರಿಂದ Pg2ರ ಪೀಳಿಗೆಯು ನಿಮ್ಮ 295 180 ಆಗಿರುತ್ತದೆ ಆದ್ದರಿಂದ 115 MW ನಂತರ ನಾನು ಅದನ್ನು ಕೋಷ್ಟಕ ರೂಪದಲ್ಲಿ ಇರಿಸಿದ್ದೇನೆ ಈಗ ಈ ಹಂತದ ನಂತರ ಜನರೇಟರ್ ಎರಡು ಮಾತ್ರ ಹೆಚ್ಚಾದ ನಂತರ ಇದು ಅದರ ಮಿತಿಯನ್ನು ಮುಟ್ಟಿದೆ ಆದ್ದರಿಂದ ಇದನ್ನು 180 MW ಸ್ಥಿರವಾಗಿರಿಸಲಾಗುವುದು ಅದನ್ನು 180 MW ನಿಗದಿಪಡಿಸಲಾಗುತ್ತದೆ ಮತ್ತು ಅದರ ನಂತರ ಹೆಚ್ಚಾಗಿದೆ ಆದ್ದರಿಂದ ಈಗ ಈ ಉಳಿದ ಲೋಡ್ ಅನ್ನು ಮಾತ್ರ ಈ ಘಟಕ ಎರಡು ಜನರೇಟರ್ ಎರಡು ತೆಗೆದುಕೊಳ್ಳುತ್ತದೆ ಮತ್ತು ಅದು ನಿಮ್ಮ 73 4 to 78 8ಕ್ಕೆ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಸಮೀಕರಣ 9 ಎಂದು ಹೇಳುವ ಯುನಿಟ್ ಎರಡು0 36 Pg2 32 ಆಗಿದೆ ಆದರೆ ಇದು Pg2 ಮಿತಿಯನ್ನು ಮುಟ್ಟಿದಾಗ ಅದು ನಿಮ್ಮ ಗರಿಷ್ಠ ಪಿಜಿ 2 ಅದು ನಿಮ್ಮ 130 MW ಈ Pg2130 MW ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗಬಹುದೆಂದರೆ Pg2Pg1maxPL ಏಕೆಂದರೆ ಆ ಸಮಯದಲ್ಲಿ ಇದು 180 MW ತಲುಪಿದೆ ಆದ್ದರಿಂದ Pg2Pg1maxPLಆದ್ದರಿಂದ Pg2PL Pg1maxPL 180ಈ Pg2PL 180 ನೀವು ಇಲ್ಲಿ ಸಮನಾಗಿರುವ ಸಮೀಕರಣದಲ್ಲಿ ಆದೇಶಿಸಿಸಬೇಕು ಏಕೆಂದರೆ 180 ಅನ್ನು ಈಗ ಘಟಕ ಒಂದಕ್ಕೆ ನಿಗದಿಪಡಿಸಲಾಗಿದೆ ಆದ್ದರಿಂದ ನೀವು 0 36 PL 32 8 8 ಅನ್ನು ಪಡೆಯುತ್ತೀರಿ ಆದ್ದರಿಂದ ಲೋಡ್ ಶ್ರೇಣಿ 295 ಮತ್ತು 310 ರ ನಡುವೆ ಇರುತ್ತದೆ ಏಕೆಂದರೆ ಗರಿಷ್ಠ ಲೋಡ್ 310 ಆಗಿದೆ ಆದ್ದರಿಂದ ನೀವು 180 ಜೊತೆಗೆ 130 ಅನ್ನು ಸೇರಿಸಿದರೆ ಇದು 310 ಆಗುತ್ತದೆ ಇದರರ್ಥ ಲೋಡ್ 295 ಮತ್ತು 310 ರ ನಡುವೆ ಈ ಕೊನೆಯ 15 MWಎಂದರೆ ಎರಡು ಜನರೇಟರ್ ಅನ್ನು ಸರಬರಾಜು ಮಾಡಬೇಕು ಇದು λ ಮತ್ತು ಲೋಡ್ ನ ನಡುವಿನ ಸಂಬಂಧ ಇದು ಇದರರ್ಥ ನೀವು ಇದನ್ನು ಸಂಕ್ಷಿಪ್ತವಾಗಿ ಹೇಳಿದರೆ 54≤PL≤73 λ 0 36PL 20 48 ರ ನಡುವೆ ಲೋಡ್ ಮಾಡಲು ಇದು 73≤PL≤295 ರ ನಡುವೆ λ 0 12 PL 38 ಮತ್ತು 295≤PL≤310 ನಡುವೆλ0 80ಇದಾಗಿರುತ್ತದೆ ಅಂದರೆ ಮೊದಲು ಈ IC ಗಳನ್ನು ಚಿತ್ರಿಸಬೇಕು ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳಿದ್ದೇನೆ ಮತ್ತು ಅದಕ್ಕೆ ಅನುಗುಣವಾಗಿ Pg132ಮತ್ತು ನಿಮ್ಮ ಪ್ರಕಾರ Pg222 MW ಎಂದು ಕರೆಯಬೇಕು ಆದ್ದರಿಂದ 46 76 ಬರುವವರೆಗೆ ನೋಡಬೇಕಾಗಿದೆ ಆದ್ದರಿಂದ Pg2 ಈ ಲೋಡ್ ನ್ನು ನೋಡಿಕೊಳ್ಳಬೇಕು ಏಕೆಂದರೆ ಅದು ಎಲ್ಲಿ ಸಿಗುವುದೋ ಆಗ ಗೆ ಸಮಾನ ಆಗಿರುವುದು ಆದ್ದರಿಂದ ಈ ಎರಡು ಗ್ರಾಫ್ ಅನ್ನು ನಾವು ಹಂತದಿಂದ ಹಂತವಾಗಿ ಚಿತ್ರಿಸಿದರೆ ಉದಾಹರಣೆಗೆ 39 92 ರಿಂದ 46 76 ರವರೆಗೆ ಇದ್ದರೆ ಇಲ್ಲಿಂದ ಎರಡು ಘಟಕಗಳು ಅದರ ಗರಿಷ್ಠ ಮೌಲ್ಯ 73 4 ಬರುವವರೆಗೆ ಕೆಲಸ ಮಾಡುತ್ತದೆ ಮತ್ತು ಅದರ ನಂತರ ಮತ್ತೊಂದು ಯುನಿಟ್ ಇರುತ್ತದೆ ಆದ್ದರಿಂದ ಅದನ್ನು ಮೀರಿ ಈ ಘಟಕ ಎರಡು ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅದಕ್ಕೆ ತಕ್ಕಂತೆ ಆದೇಶಿಸಿದಾಗ ಸಮೀಕರಣಗಳನ್ನು ಪಡೆಯಬಹುದು ಅಂದರೆ ವು ಒಟ್ಟು ಲೋಡ್ ವಿರುದ್ಧವಾಗಿರುವುದು ಆದ್ದರಿಂದ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ನನಗೆ ಬರೆಯಬಹುದು ನಾನು ವಿವರಿಸುತ್ತೇನೆ ಆದರೆ ಇದನ್ನು ಸ್ವಲ್ಪ ಆಲಿಸಿ ಮತ್ತು ನಿಮ್ಮದೇ ಆದ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸಿ ನಂತರ ಮೊದಲಿನಿಂದಲೂ ಉತ್ತಮ ರೀತಿಯಲ್ಲಿ ಪರಿಹರಿಸಬಹುದು ಈಗ ನೀವು ಅದನ್ನು ಕೋಷ್ಟಕ ರೂಪವನ್ನಾಗಿ ಮಾಡಿದರೆ ಈ ರೇಖಾಚಿತ್ರದಲ್ಲಿ39 92 Pg1ಅನ್ನು ನಿರ್ದರಿಸಲಾಗಿದೆ ಏಕೆಂದರೆ ಅದು 32 MW ಆಗಿದೆ ಇಲ್ಲದಿದ್ದರೆ ಈ ಘಟಕವು 46 76 ಉತ್ಪಾದಿಸಬೇಕಾಗಿರುತ್ತದೆ ಆದ್ದರಿಂದ ಇದು λ 39 2 Pg1 ಅನ್ನು ನಿಗದಿಪಡಿಸಲಾಗಿದೆ ಕನಿಷ್ಠ ಮಿತಿ 32 Pg2 22 ಹಾಗಾಗಿ 54 ಆಗಿದೆ ಈಗ 42 Pg1 ಸ್ಥಿರವಾಗಿ ಉಳಿಯುತ್ತದೆ ಆದರೆ Pg2 ವಿದ್ಯುತ್ ಉತ್ಪಾದಿಸಬೇಕಾಗಿರುತ್ತದೆ ಏಕೆಂದರೆ 46 76 ಬರುವವರೆ ವನ್ನು ಹೆಚ್ಚಿಸಬೇಕಾಗುತ್ತದೆ ಅಂದರೆ Pg2ನೀವು Pಎಂದು ಕರೆಯುವ ಈ ಜನರೇಟರ್ ಅನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ42 ಅದು Pg1ವು 32 ಆಗಿರುತ್ತದೆ ಆದರೆ ಆ ಸಮಯದಲ್ಲಿ Pg2 ಅಂದರೆ 27 78 ಅನ್ನು ಲೆಕ್ಕಹಾಕುತ್ತದೆ ಈ ಎಲ್ಲಾ ಸಮೀಕರಣವನ್ನು ಒಟ್ಟು 59 778 ಎಂದು ನೀಡಲಾಗಿದೆ ಈ ರೀತಿಯಾದಾಗ 46 76Pg1 32 ಆಗಿರುತ್ತದೆ ಆ ಸಮಯದಲ್ಲಿ Pg241 ಕ್ಕೆ 46 76ಮತ್ತು ಒಟ್ಟು 73 ಆಗಿದೆ ಅದೇ ರೀತಿ 50 70 73 4ಆದಾಗ ಅದರ ಮಿತಿ 73 4 ಅಂದರೆPg1 50 Pg250ಅದು PL 100 ಆಗಿದೆ ಮತ್ತು 70 161 1 105 55 266 66 ಆದಾಗಒಟ್ಟು PLPg1Pg2 ಆಗಿರುವುದು ಅದು 73 4 ರವರೆಗೆ ಬಂದಾಗ Pg1ಎಂದು ನಿರ್ದರಿಸಬಹುದು ತದನಂತರ 115 Pg2ಒಟ್ಟು 295 ಈಗ ಅದನ್ನು ಮೀರಿದಾಗ ಘಟಕ ಎರಡು ಮಾತ್ರ ಈ ಲೋಡ್ ನ್ನು ಗರಿಷ್ಠ ಮಿತಿಯನ್ನು ತಲುಪುವವರೆಗೆ ಹೆಚ್ಚಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾನು ತೆಗೆದುಕೊಂಡ 75 77 78 8 ಮೂರು ಮೌಲ್ಯಗಳು ಆದ್ದರಿಂದPg1ಅನ್ನು ನಿರ್ದಾರಿಸಲಾಗಿದೆ ಏಕೆಂದರೆ ಅದು ಮಿತಿಯನ್ನು ಮುಟ್ಟಿದೆ ಆದ್ದರಿಂದ Pg1 ಗೆ 180 ಮತ್ತು ನಂತರ Pg2 ಮಾತ್ರ 199 44 125 ಮತ್ತು 78 8 ಅನ್ನು 130 ಸಂಪೂರ್ಣವಾಗಿ 310 ಎಂದು ಲೆಕ್ಕ ಹಾಕಬೇಕು ಆದ್ದರಿಂದ 299 44 ನ್ನು λ75 ನಲ್ಲಿ77 PL 305 ಮತ್ತು ಒಟ್ಟು 310 ಆದ್ದರಿಂದ Pg2 ಅದರ ಗರಿಷ್ಠ ಮಿತಿ 130 PL310 ತಲುಪುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಟೇಬಲ್ ನಾನು ನಿಮಗಾಗಿ ಇದನ್ನು ಮಾಡಿದ್ದೇನೆ ಅದು ವಿಷಯಗಳನ್ನು ಅರ್ಥಮಾಡಿಕೊಳ್ಳುತ್ತದೆ ಆದ್ದರಿಂದ ಈ ಎರಡು ಘಟಕಗಳನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ ನೀವು ಈ ರೀತಿಯ ಕೆಲವು ಘಟಕಗಳನ್ನು ತೆಗೆದುಕೊಂಡರೆ ಈ ವಿಷಯವನ್ನು ಸ್ಥಿರವಾಗಿ ಕ್ಯಾಲ್ಕುಲೇಟರ್ನಂತೆ ನಿಮಗೆ ಪರಿಹರಿಸುವುದು ಕಷ್ಟ ಆದ್ದರಿಂದ ಆ ಸಮಯದಲ್ಲಿ ನಾವು ಕೆಲವು ಪುನರಾವರ್ತನೆಯ ತಂತ್ರಕ್ಕಾಗಿtechnique ಹೋಗುತ್ತೇವೆ ಆದರೆ ಈ ಗ್ರಾಫ್ ನೀವು ಅರ್ಥಮಾಡಿಕೊಂಡಿದ್ದರೆ ಎಲ್ಲವೂ ಸರಿಯಾಗಿದೆ ಆದ್ದರಿಂದ ಇದು ಆಧಾರಿತವಾಗಿದೆ ಇದು IC2 ಪುನರಾವರ್ತಿತ IC2 ಲೋಡ್ ಅನ್ನು ಯಾವುದೇ ಹೆಚ್ಚಳವನ್ನು ತೆಗೆದುಕೊಳ್ಳುತ್ತಿದೆ ಆದರೆ Pg1 46 76 ಕ್ಕೆ ಬರುವವರೆಗೆ ಸ್ಥಿರವಾಗಿರುತ್ತದೆ ಅದರ ನಂತರ IC1ಜೊತೆಗೆ IC1ಅನ್ನು ಸಮಾನ ಆಧಾರದಲ್ಲಿ ತೆಗೆದುಕೊಳ್ಳುತ್ತದೆ ಅದು ಇನ್ನೂ 73 4 ಆಗಿದ್ದು ಅದು ಗರಿಷ್ಠವಾಗಿದ್ದು ಅದರ ನಂತರ ನೀವು IC2ಅನ್ನು ಹೆಚ್ಚಿಸುತ್ತದೆ